ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಇದು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ ನ ಆರನೇ ವಾರದ ಎರಡನೇ ಭಾಗ ಮೊದಲ ಭಾಗದಲ್ಲಿ ನಾವು ಸಾಮಾನ್ಯವಾಗಿ ಇ ಅಪರಾಧಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ರೀತಿಯ ಅಪರಾಧಗಳು ವಿವಿಧ ಅಪರಾಧಗಳ ಬಗ್ಗೆ ನಿರ್ದಿಷ್ಟ ಉದಾಹರಣೆಗಳ ಬಗ್ಗೆ ನೋಡಿದ್ದೇವೆ ಅದು ನಿಮ್ಮ ಸಾಮಾಜಿಕ ಖ್ಯಾತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ದುರುದ್ದೇಶಪೂರಿತ ಬಳಕೆದಾರರು ಈ ಸಾಮಾಜಿಕ ನೆಟ್ವರ್ಕ್ ಸಂವಹನಗಳನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬ ಹಲವು ವಿಷಯಗಳಿಗೆ ಉತ್ತರಿಸಲಾಗುತ್ತದೆ ಆದ್ದರಿಂದ ನಾವು ಈಗ ನೋಡುವುದು ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿನ ಕೆಲವು ನಿರ್ದಿಷ್ಟ ಸಮಸ್ಯೆಗಳು ಅಪರಾಧಗಳು ಮತ್ತು ನಾವು ಒಂದು ಅ೦ಕಿ ಸ೦ಖ್ಯೆ ಮಾಹಿತಿ ಗುಂಪನ್ನು ತೆಗೆದುಕೊಳ್ಳೋಣ ಮತ್ತು ಆ ಅ೦ಕಿ ಸ೦ಖ್ಯೆ ಮಾಹಿತಿ ಗುಂಪಿನೊಂದಿಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋಣ ಸರ್ಚ್ ಇಂಜಿನ್ ಗಳು ಜಾಲತಾಣಗಳನ್ನು ಮೂಲತಃ ಪೇಜ್ರ್ಯಾಂಕ್ ಕಲ್ಪನೆಯನ್ನು ಶ್ರೇಣೀಕರಿಸುತ್ತವೆ ಅಲ್ಲಿ ಪ್ರತಿ ಪುಟವನ್ನು ಪ್ರತಿ ಪುಟಕ್ಕೆ ಲಿಂಕ್ ಮಾಡಲಾಗಿದೆ ಮತ್ತು ಪ್ರತಿ ಪುಟದ ಶ್ರೇಣಿಯ ಪೇಜ್ರ್ಯಾಂಕ್ ಪುಟಗಳೊಂದಿಗೆ ಹೊಂದಿರುವ ಲಿಂಕ್ ಗಳನ್ನು ಅವಲಂಬಿಸಿ ಹೆಚ್ಚಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ನೀವು ಹೆಚ್ಚಿನ ಇನ್ ಡಿಗ್ರಿ ಯನ್ನು ಹೊಂದಿದ್ದರೆ ಪೇಜ್ರ್ಯಾಂಕ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಗೂಗಲ್ ಈ ತಂತ್ರಜ್ಞಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ನೀವು ನಿಜವಾಗಿ ಜಾಲತಾಣವನ್ನು ರಚಿಸುತ್ತೀರಿ ನೀವು ಅದನ್ನು ಲಿಂಕ್ ಮಾಡುತ್ತೀರಿ ನಾವು ಐಐಐಟಿಡಿ ಯ ಜಾಲತಾಣಕ್ಕೆ ಹೋಗೋಣ ಮತ್ತು ಐಐಐಟಿಡಿ ಅದನ್ನು ನಿಮಗೆ ಹಿಂತಿರುಗಿಸುತ್ತದೆ ನಂತರ ನಿಮ್ಮ ಪೇಜ್ರ್ಯಾಂಕ್ ಹೆಚ್ಚಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ಪೇಜ್ರ್ಯಾಂಕ್ ಗೆ ಸರಳ ಉಪಾಯವಾಗಿದೆ ಆದರೆ ಜಾಲತಾಣದಲ್ಲಿ ಲಿಂಕ್ ರಚನೆಯು ಮೂಲತಃ ಒಂದು ಶ್ರೇಣಿಯನ್ನು ಸುಧಾರಿಸಲು ಜಾಲತಾಣಗಳು ಇತರ ಜಾಲತಾಣಗಳೊಂದಿಗೆ ಪರಸ್ಪರ ಉದ್ದವನ್ನು ವಿನಿಮಯ ಮಾಡಿಕೊಳ್ಳುವ ಕಲ್ಪನೆ ಅದಾಗಿದೆ ಆದ್ದರಿಂದ ಜಾಲತಾಣಗಳ ನಡುವೆ ಇಲ್ಲದ ಲಿಂಕ್ ಗಳನ್ನು ಮಾಡುವ ಕಲ್ಪನೆ ಲಿಂಕ್ ಗಳನ್ನು ರಚಿಸುವುದು ಅಥವಾ ಜಾಲತಾಣಗಳ ಲಿಂಕ್ ಗಳನ್ನು ಇತರ ಜಾಲತಾಣಗಳಿಗೆ ಹೆಚ್ಚಿಸುವುದು ವಾಸ್ತವವಾಗಿ ಲಿಂಕ್ ಕೃಷಿಯಾಗಿದೆ ಅದೇ ವಿಚಾರಗಳನ್ನು ಪೇಜ್ರ್ಯಾಂಕ್ ಗೆ ಸಂಪರ್ಕಿಸಲಾಗಿದೆ ಪೇಜ್ರ್ಯಾಂಕ್ ನೀವು ರಚಿಸುವ ಸೌಮ್ಯವಾದ ಅಥವಾ ಕಾನೂನುಬದ್ಧ ಲಿಂಕ್ ಗಳಾಗಿವೆ ಲಿಂಕ್ ಕೃಷಿ ಎನ್ನುವುದು ಈ ಲಿಂಕ್ ಗಳನ್ನು ರಚಿಸಲಾದ ಕಲ್ಪನೆಯಾಗಿದ್ದು ಅದು ಹಾನಿಕರವಲ್ಲ ಆದ್ದರಿಂದ ಇಲ್ಲಿ ಸರಳವಾದ ರೇಖಾಚಿತ್ರವು ಹೇಗೆ ಲಿಂಕ್ ಕೃಷಿ ಅಥವಾ ಲಿಂಕ್ ಕೃಷಿ ಎಂದರೇನು ಎಂಬುದನ್ನು ತೋರಿಸುತ್ತದೆ ಲಿಂಕ್ ಕೃಷಿ ಎನ್ನುವುದು ಸರ್ಚ್ ಇಂಜಿನ್ ನ ಸೂಚ್ಯಂಕವನ್ನು ಸ್ಪ್ಯಾಮ್ ಮಾಡುವ ಒಂದು ರೂಪವಾಗಿದೆ ಇದು ವಿಭಿನ್ನ ಜಾಲತಾಣಗಳ ನಡುವಿನ ಲಿಂಕ್ ಗಳನ್ನು ಮೂಲಭೂತವಾಗಿ ಹೆಚ್ಚಿಸುತ್ತಿದೆ ಉದಾಹರಣೆಗೆ ಜಾಲತಾಣ ಎ ಮತ್ತು ಜಾಲತಾಣ ಬಿ ನೀವು ಈ ಜಾಲತಾಣಗಳ ನಡುವೆ ಲಿಂಕ್ ಗಳನ್ನು ರಚಿಸಲು ಪ್ರಾರಂಭಿಸಿದರೆ ಅವುಗಳು ಅಸ್ತಿತ್ವದಲ್ಲಿರದಿದ್ದರೆ ಮತ್ತು ಅದನ್ನು ವಾಸ್ತವವಾಗಿ ಲಿಂಕ್ ಕೃಷಿ ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಇದನ್ನು ಸ್ಪ್ಯಾಮ್ಡೆಕ್ಸಿಂಗ್ ಮತ್ತು ಸ್ಪ್ಯಾಮೆಕ್ಸಿಂಗ್ ಎಂದೂ ಕರೆಯುತ್ತಾರೆ ಹಾಗಾಗಿ ಇದುವೇ ಲಿಂಕ್ ಕೃಷಿ ಕಲ್ಪನೆಯಾಗಿದೆ ಲಿಂಕ್ ಕೃಷಿ ಎನ್ನುವುದು ಜಾಲತಾಣಗಳ ನಡುವೆ ಕಾನೂನುಬದ್ಧವಲ್ಲದ ಲಿಂಕ್ ಗಳನ್ನು ರಚಿಸುವ ಒಂದು ಮಾರ್ಗವಾಗಿದೆ ಇದನ್ನು ಮಾಡುವ ಆಲೋಚನೆಯು ನೀವು ಇದನ್ನು ಮಾಡಿದಾಗ ಮತ್ತು ಜಾಲತಾಣಕ್ಕೆ ಬರುವ ಲಿಂಕ್ ಗಳ ಇನ್ ಡಿಗ್ರಿ ಯನ್ನು ನೀವು ಹೆಚ್ಚಿಸಿದಾಗ ಜಾಲತಾಣದ ಪೇಜ್ರ್ಯಾಂಕ್ ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತದೆ ಹಾಗಾದರೆ ಟ್ವಿಟರ್ ನಲ್ಲಿ ಕೃಷಿ ಲಿಂಕ್ ಏಕೆ ಆದ್ದರಿಂದ ನಾವು ಅಧ್ಯಯನ ಮಾಡಲು ಹೊರಟಿರುವುದು ನಾವು ಲಿಂಕ್ ಕೃಷಿಯ ಕಲ್ಪನೆಯನ್ನು ನಿರ್ದಿಷ್ಟವಾಗಿ ಟ್ವಿಟರ್ ಸಂದರ್ಭದಲ್ಲಿ ಮಾತ್ರ ಅಧ್ಯಯನ ಮಾಡಲಿದ್ದೇವೆ ಹಾಗಾದರೆ ಲಿಂಕ್ ಕೃಷಿಯನ್ನು ಏಕೆ ಮಾಡಬೇಕು ಇದು ಏನು ಸಹಾಯ ಮಾಡುತ್ತದೆ ಟ್ವಿಟರ್ ನಲ್ಲಿ ನಿಜವಾಗಿಯೂ ಲಿಂಕ್ ಕೃಷಿ ಮಾಡುವುದರಿಂದ ಯಾರಿಗೆ ಲಾಭ ಆದ್ದರಿಂದ ಮೂಲಭೂತವಾಗಿ ಟ್ವಿಟರ್ ಅಂದರೆ ಅದರ ಸ್ವರೂಪವನ್ನು ಗಮನಿಸಿದರೆ ಟ್ವಿಟರ್ ನಲ್ಲಿ ಉತ್ಪತ್ತಿಯಾಗುತ್ತಿರುವ ಅ೦ಕಿ ಸ೦ಖ್ಯೆ ಮಾಹಿತಿಯ ಪ್ರಮಾಣವನ್ನು ನೀಡಲಾಗಿದೆ ಇದು ಮೂಲತಃ ಜಾಲತಾಣದೊಳಗಿನ ಜಾಲತಾಣವಾಗಿದೆ ನೀವು ಹೋಗಲು ಬಯಸಿದರೆ ಹೋಗಿ ಔಟ್ ಬ್ರೇಕಿಂಗ್ ನ್ಯೂಸ್ ಅನ್ನು ನೋಡಿ ಟ್ವಿಟರ್ ಪ್ರಾರಂಭಿಸಲು ಸ್ಥಳವಾಗಿದೆ ಇದು ನೈಜ ಸಮಯದ ಸುದ್ದಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಅ೦ಕಿ ಸ೦ಖ್ಯೆ ಮಾಹಿತಿಯಯನ್ನು ಹೊಂದಿದೆ ಟ್ವಿಟರ್ ನಲ್ಲಿ ಸುದ್ದಿ ಒಡೆಯುತ್ತದೆ ಎಂದು ತೋರಿಸಲು ಹಲವಾರು ಸಂಶೋಧನೆಗಳನ್ನು ಮಾಡಲಾಗಿದೆ ನೀವು ಈಗ 2016 ರಲ್ಲಿ ಇತ್ತೀಚಿನದನ್ನು ನೋಡಲು ಬಯಸಿದರೆ ಟ್ವಿಟರ್ ಬಹುಶಃ ನೋಡಲು ಉತ್ತಮ ಸ್ಥಳವಾಗಿದೆ ಮತ್ತು ಜನರು ಟ್ವಿಟರ್ ನಲ್ಲಿ ವಿಷಯವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಇದರರ್ಥ ಟ್ವಿಟರ್ ಖಂಡಿತವಾಗಿಯೂ ಮೈಕ್ರೋ ಬ್ಲಾಗಿಂಗ್ ಜಾಲತಾಣ ಆಗಿದೆ ಅಲ್ಲಿ ಜನರು ವಿಷಯವನ್ನು ತಳ್ಳುತ್ತಾರೆ ಆದರೆ ನೀವು ಟ್ವಿಟರ್ ಅನ್ನು ಯಾವ ಮಾದರಿಯಲ್ಲಿ ಬಳಸಲಾಗುತ್ತಿದೆ ಎಂಬುದನ್ನು ನೋಡಿ ಇದು ವಿಷಯದ ಹುಡುಕಾಟಕ್ಕಾಗಿ ಜನರಲ್ಲಿ ಲೈವ್ ಹುಡುಕಾಟಕ್ಕಾಗಿಯೂ ಸಹ ಬಳಸಲ್ಪಡುತ್ತದೆ ಆದ್ದರಿಂದ ನೀವು ಟ್ವಿಟರ್ ನಲ್ಲಿ ವಿಷಯವನ್ನು ಹುಡುಕಿದಾಗ ಫಲಿತಾಂಶಗಳನ್ನು ಪ್ರಸ್ತುತಪಡಿಸುವ ವಿಧಾನವು ಅನೇಕ ಅಂಶಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಟ್ವಿಟರ್ ನಲ್ಲಿ ಸರ್ಚ್ ಇಂಜಿನ್ ಗಳು ಶ್ರೇಯಾಂಕ ನೀಡಬಹುದು ವಾಸ್ತವವಾಗಿ ಶ್ರೇಯಾಂಕಗಳನ್ನು ಅನುಸರಿಸಬಹುದು ಆ ವಿಷಯದ ಕುರಿತು ಮಾತನಾಡುವ ವ್ಯಕ್ತಿಯೊಂದಿಗೆ ನೀವು ಹೊಂದಿರುವ ಸಂಪರ್ಕಗಳ ಆಧಾರದ ಮೇಲೆ ಇದು ವಾಸ್ತವವಾಗಿ ಫಲಿತಾಂಶಗಳನ್ನು ಪ್ರಸ್ತುತಪಡಿಸಬಹುದು ಉದಾಹರಣೆಗೆ ನಾನು ಹ್ಯಾಶ್ ಟ್ಯಾಗ್ ವರ್ಷ 2016 ನಂತಹ ವಿಷಯವನ್ನು ಹುಡುಕಿದರೆ ನನ್ನ ಸ್ನೇಹಿತರಲ್ಲಿ ಯಾರಾದರೂ ಮಾತನಾಡುತ್ತಿದ್ದರೆ ಅದು ಮೇಲೆ ತೋರಿಸಬಹುದು ನನ್ನ ಪ್ರಕಾರ ಇದು ಜನರು ಹೊಂದಿರುವ ಅನುಯಾಯಿಗಳ ಸಂಖ್ಯೆಯಲ್ಲಿ ತೋರಿಸಬಹುದು ಇದು ಪರಿಶೀಲಿಸಿದ ಖಾತೆಯಾಗಿದ್ದರೆ ಅದು ಮೇಲ್ಭಾಗದಲ್ಲಿ ತೋರಿಸಬೇಕು ಆದ್ದರಿಂದ ಹುಡುಕಾಟ ಫಲಿತಾಂಶಗಳು ಹೀಗಿರಬಹುದು ಹುಡುಕಾಟ ಫಲಿತಾಂಶಗಳನ್ನು ಈ ರೀತಿಯ ತಂತ್ರಗಳನ್ನು ಬಳಸಬಹುದು ಪೇಜ್ರ್ಯಾಂಕ್ ಒಂದಾಗಿರುತ್ತದೆ ಅಂದರೆ ಈ ನಿರ್ದಿಷ್ಟ ಟ್ವೀಟ್ ಗೆ ಎಷ್ಟು ಜನರು ಸಂಪರ್ಕ ಹೊಂದಿದ್ದಾರೆ ಮತ್ತು ಈ ನಿರ್ದಿಷ್ಟ ಟ್ವೀಟ್ ಗೆ ಸಂಪರ್ಕಗೊಂಡಿರುವ ಬಳಕೆದಾರರು ಯಾರು ಹುಡುಕಾಟ ಫಲಿತಾಂಶಗಳನ್ನು ಪ್ರಸ್ತುತಪಡಿಸುವುದನ್ನು ನಿರ್ಧರಿಸಲು ಈ ಎಲ್ಲಾ ಮಾಹಿತಿಯನ್ನು ಬಳಸಬಹುದು ಸಹಜವಾಗಿ ಹುಡುಕಾಟ ಫಲಿತಾಂಶಗಳನ್ನು ಪ್ರಸ್ತುತಪಡಿಸುವ ವಿಧಾನವು ಬಳಕೆದಾರರಿಗೆ ಪಕ್ಷಪಾತವಾಗಿದೆ ಟ್ವಿಟರ್ ನಿಮಗೆ ಟಾಪ್ ಐದರಲ್ಲಿ ಫಲಿತಾಂಶಗಳನ್ನು ತೋರಿಸುತ್ತಿದ್ದರೆ ನೀವು ನಿರ್ದಿಷ್ಟ ಟ್ವೀಟ್ ಗಳನ್ನು ನೋಡಲು ಹೋಗುವ ಸಾಧ್ಯತೆ ಹೆಚ್ಚು ಮತ್ತು ಸಹಜವಾಗಿ ಪೇಜ್ರ್ಯಾಂಕ್ ಎಂಬ ಭಾಗವನ್ನು ಉಲ್ಲೇಖಿಸಿದಾಗ ಹೆಚ್ಚಿನ ಇನ್ ಡಿಗ್ರಿ ಹೇಳಿದ್ದೇನೆ ಹೆಚ್ಚಿನ ಮಟ್ಟದ ಅನುಯಾಯಿಗಳ ಸಂಖ್ಯೆಯು ಪ್ರಭಾವದ ವಿಷಯವಾಗಿ ಕಂಡುಬರುತ್ತದೆ ನೀವು ಹೊಂದಿರುವ ಅನುಯಾಯಿಗಳ ಸಂಖ್ಯೆಯು ಸಾಮಾಜಿಕ ಖ್ಯಾತಿಯ ಅಳತೆಯಾಗಿದೆ ನಾನು ಇದನ್ನು ಆರನೇ ವಾರದ ಕೊನೆಯ ಭಾಗದಲ್ಲಿ ಪ್ರಸ್ತಾಪಿಸಿದ್ದೇನೆ ಕ್ಲಾವ್ಟ್ ಎಂಬ ಅಂಕ ಇದೆ ಆದ್ದರಿಂದ ನನ್ನ ಪ್ರಕಾರ ಕ್ಲಾವ್ಟ್ ಅಂಕ ಏನೆಂದು ನೀವು ನೋಡಲು ಮತ್ತೊಮ್ಮೆ ಶಿಫಾರಸು ಮಾಡುತ್ತೇನೆ ಕ್ಲಾವ್ಟ್ ಅಂಕ ಮೂಲಭೂತವಾಗಿ ಕ್ಲಾವ್ಟ್ ನಿಮ್ಮ ಎಲ್ಲಾ ಆನ್ಲೈನ್ ಉಪಸ್ಥಿತಿಯನ್ನು ಒಟ್ಟುಗೂಡಿಸುವ ಒಂದು ಮಾರ್ಗವಾಗಿದೆ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ಅದಕ್ಕೆ ಸಂಖ್ಯೆಗಳನ್ನು ನೀಡುತ್ತದೆ ಉದಾಹರಣೆಗೆ ನನ್ನ ಕ್ಲಾವ್ಟ್ ಅಂಕ ಇಪ್ಪತ್ನಾಲ್ಕು ಆಗಿರುತ್ತದೆ ಇದು ಮೂಲಭೂತವಾಗಿ ಒಂದರಿಂದ ನೂರಾರ ಪ್ರಮಾಣದಲ್ಲಿ ನೀವು ಸಾಮಾಜಿಕ ಮಾಧ್ಯಮ ಸೇವೆಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಹೊಂದಿದ್ದೀರಿ ಎಂದು ಹೇಳುತ್ತದೆ ಕ್ಲಾವ್ಟ್ ಒಂದು ಆಸಕ್ತಿದಾಯಕ ಕಾರ್ಯವಿಧಾನವಾಗಿದ್ದು ಕ್ಲಾವ್ಟ್ ವಾಸ್ತವವಾಗಿ ಈ ಮೌಲ್ಯಗಳನ್ನು ಹೇಗೆ ಕಂಡುಕೊಳ್ಳುತ್ತದೆ ಎಂಬುದರ ಕುರಿತು ಮಾತನಾಡುವ ಒಂದು ಕಾಗದ ಮತ್ತು ಸಂಶೋಧಕರು ಕ್ಲಾವ್ಟ್ ಅಂಕ ಅನ್ನು ಬಳಕೆದಾರರ ಪ್ರಭಾವವನ್ನು ಅಳೆಯುವ ಮಾರ್ಗವಾಗಿ ಬಳಸಿದ್ದಾರೆ ಸಹಜವಾಗಿ ಪ್ರಭಾವಿಗಳ ವಿಷಯವು ಸ್ವತಃ ಕಠಿಣವಾಗಿದೆ ಏಕೆಂದರೆ ಪ್ರಭಾವಶಾಲಿ ಯಾರೆಂದು ನೀವು ವ್ಯಾಖ್ಯಾನಿಸುತ್ತೀರಿ ಇದು ಹೆಚ್ಚು ಕಷ್ಟಕರವಾಗುತ್ತಿದೆ ಆದ್ದರಿಂದ ಟ್ವಿಟ್ಟರ್ ನಲ್ಲಿ ಲಿಂಕ್ ಕೃಷಿಯು ಮೂಲಭೂತವಾಗಿ ಹೆಚ್ಚಿನ ಪ್ರಮಾಣದ ಅ೦ಕಿ ಸ೦ಖ್ಯೆ ಮಾಹಿತಿ ಉತ್ಪತ್ತಿಯಾಗುತ್ತಿದೆ ನೈಜ ಸಮಯದ ಮಾಹಿತಿಯು ಅಲ್ಲಿ ಹರಡುತ್ತದೆ ಮತ್ತು ಬಳಕೆದಾರರು ವಿಷಯವನ್ನು ಹುಡುಕಿದಾಗ ಮಾಹಿತಿಯನ್ನು ವಾಸ್ತವವಾಗಿ ಲಿಂಕ್ ಗಳನ್ನು ಅವಲಂಬಿಸಿ ಪೇಜ್ರ್ಯಾಂಕ್ ಗೆ ಅನುಗುಣವಾಗಿ ಲಿಂಕ್ ಗಳನ್ನು ಅವಲಂಬಿಸಿ ಪ್ರಸ್ತುತಪಡಿಸಲಾಗುತ್ತದೆ ಅದು ಬಳಕೆದಾರರ ಲಿಂಕ್ ಗಳನ್ನು ಅವಲಂಬಿಸಿ ಶ್ರೇಣಿಯನ್ನು ಅನುಸರಿಸುತ್ತದೆ ಮತ್ತು ನಿರ್ದಿಷ್ಟವಾಗಿ ಟ್ವಿಟರ್ ನಲ್ಲಿ ಕೃಷಿಯನ್ನು ಲಿಂಕ್ ಮಾಡುವುದು ಮೂಲತಃ ಸ್ಪ್ಯಾಮರ್ ಗಳು ಇತರ ಬಳಕೆದಾರರನ್ನು ಅನುಸರಿಸುತ್ತಾರೆ ಮತ್ತು ಅವರನ್ನು ಮತ್ತೆ ಅನುಸರಿಸಲು ಪ್ರಯತ್ನಿಸುತ್ತಾರೆ ಮೂಲಭೂತವಾಗಿ ಅವರು ಇನ್ ಡಿಗ್ರಿ ಯನ್ನು ಹೇಗೆ ಹೆಚ್ಚಿಸುತ್ತಾರೆ ನಾನು ಸ್ಪ್ಯಾಮರ್ ಆಗಿದ್ದರೆ ಇನ್ ಡಿಗ್ರಿ ಹೆಚ್ಚಾಗುತ್ತದೆ ನಾನು ಸಾವಿರಾರು ಮತ್ತು ಸಾವಿರಾರು ಜನರನ್ನು ಅನುಸರಿಸಲು ಪ್ರಾರಂಭಿಸುತ್ತೇನೆ ಮತ್ತು ನೀವು ನಿಜವಾಗಿ ಮಾಡುವ ಸಂಭವನೀಯತೆಯಿದೆ ನಾನು ಅನುಸರಿಸಲು ಪ್ರಯತ್ನಿಸುತ್ತಿರುವ ಜನರು ಈಗ ನನ್ನನ್ನು ಮತ್ತೆ ಅನುಸರಿಸುತ್ತಾರೆ ಮತ್ತೊಮ್ಮೆ ಅನೇಕ ಸಂಶೋಧಕರು ಇದ್ದಾರೆ ಪರಸ್ಪರ ಸಂಬಂಧವು ಹೇಗೆ ಇರಬಹುದೆಂದು ತೋರಿಸಿದ ಜನರು ನಾನು ನಿಮ್ಮನ್ನು ಅನುಸರಿಸಿದರೆ ನೀವು ನನ್ನನ್ನು ಹಿಂಬಾಲಿಸುವ ಹೆಚ್ಚಿನ ಸಂಭವನೀಯತೆಯಿದೆ ಮತ್ತು ಅದರ ಪರಿಣಾಮದೊಂದಿಗೆ ಲಿಂಕ್ ಕೃಷಿಯು ಹೆಚ್ಚಾಗುತ್ತದೆ ಆದ್ದರಿಂದ ಟ್ವಿಟರ್ ಅನ್ನು ಲಿಂಕ್ ಕೃಷಿಯನ್ನು ಹೆಚ್ಚಿಸಲು ಬಳಸಬಹುದು ಆದ್ದರಿಂದ ವೆಬ್ ಮತ್ತು ಟ್ವಿಟರ್ ನಲ್ಲಿ ಲಿಂಕ್ ಕೃಷಿಯ ವ್ಯತ್ಯಾಸಗಳು ಮತ್ತು ಹೋಲಿಕೆಗಳನ್ನು ತೋರಿಸಲು ಇಲ್ಲಿ ಒಂದು ಸ್ಲೈಡ್ ಇದೆ ವೆಬ್ ನಲ್ಲಿ ನನ್ನ ಪೇಜ್ರ್ಯಾಂಕ್ ಅನ್ನು ಹೆಚ್ಚಿಸುವುದು ನನ್ನ ಇನ್ ಡಿಗ್ರಿ ಯನ್ನು ಹೆಚ್ಚಿಸುವುದು ಹುಡುಕಾಟ ಫಲಿತಾಂಶಗಳಲ್ಲಿ ಕಾಣಿಸಿಕೊಳ್ಳುವ ನನ್ನ ಸಂಭವನೀಯತೆಯನ್ನು ಹೆಚ್ಚಿಸುತ್ತದೆ ಟ್ವಿಟರ್ ಜಾಗದಲ್ಲಿ ಇನ್ ಡಿಗ್ರಿ ಯನ್ನು ಹೆಚ್ಚಿಸುವುದು ವಾಸ್ತವವಾಗಿ ಲಾಭವನ್ನು ಹೆಚ್ಚಿಸುತ್ತದೆ ಅದೇ ರೀತಿ ಹುಡುಕಾಟ ಫಲಿತಾಂಶಗಳಲ್ಲಿ ನನ್ನ ಟ್ವೀಟ್ ಗಳಲ್ಲಿ ತೋರಿಸಲು ಲಾಭವನ್ನು ಹೆಚ್ಚಿಸುತ್ತದೆ ವೆಬ್ ಗಳಲ್ಲಿ ಸ್ಪ್ಯಾಮರ್ ಗಳು ವಾಸ್ತವವಾಗಿ ಲಿಂಕ್ ಕೃಷಿಯನ್ನು ಬಳಸುತ್ತಾರೆ ಟ್ವಿಟರ್ ನಲ್ಲಿ ಸ್ಪ್ಯಾಮರ್ ಗಳು ವಾಸ್ತವವಾಗಿ ಕೃಷಿಯನ್ನು ಲಿಂಕ್ ಮಾಡುತ್ತಾರೆ ಆದರೆ ಇದು ಕಾನೂನುಬದ್ಧ ಮತ್ತು ಜನಪ್ರಿಯ ಬಳಕೆದಾರರಿಂದ ಕೂಡ ಮಾಡಲಾಗುತ್ತದೆ ನಿಮ್ಮ ಅನುಯಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ನೀವು ನಿಜವಾಗಿಯೂ ಇನ್ ಡಿಗ್ರಿ ಯನ್ನು ಹೆಚ್ಚಿಸುವ ಸಂಪೂರ್ಣ ಕಲ್ಪನೆ ಇದು ಎಂದು ನಾನು ಭಾವಿಸುತ್ತೇನೆ ಮತ್ತು ನೀವು ನಿಜವಾಗಿ ನಿಮ್ಮ ಹೆಚ್ಚಿನ ಸಂಖ್ಯೆಯ ಬಳಕೆದಾರರಿಗೆ ವಿಷಯವನ್ನು ವಾಸ್ತವವಾಗಿ ಪ್ರಸ್ತುತಪಡಿಸಬಹುದು ಮತ್ತು ಸಹಜವಾಗಿ ಟ್ವಿಟರ್ ನ ಸಂದರ್ಭದಲ್ಲಿ ವೆಬ್ ನ ಸಂದರ್ಭದಲ್ಲಿ ನಾನು ನಿಮ್ಮ ಜಾಲತಾಣವನ್ನು ಲಿಂಕ್ ಮಾಡಿದರೆ ನೀವು ಬಹುಶಃ ನನ್ನ ಜಾಲತಾಣಕ್ಕೆ ಮತ್ತೆ ಲಿಂಕ್ ಮಾಡಲಿದ್ದೀರಿ ಎಂಬುದು ಅನಿವಾರ್ಯವಲ್ಲ ಹೈಪರ್ಲಿಂಕ್ ಗಳನ್ನು ಆ ರೀತಿಯಲ್ಲಿ ರಚಿಸಲಾಗಿರುವುದಿಲ್ಲ ಟ್ವಿಟರ್ ನ ಸಂದರ್ಭದಲ್ಲಿ ಹೆಚ್ಚಿನ ಸಂಭವನೀಯತೆ ಇದೆ ನಾನು ಆಗಿದ್ದರೆ ನಾನು ಈ ತರಗತಿಯನ್ನು ತೆಗೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳಲ್ಲಿ ಒಬ್ಬರನ್ನು ನಿಜವಾಗಿಯೂ ಅನುಸರಿಸುತ್ತೇನೆ ವಿದ್ಯಾರ್ಥಿಯು ನನ್ನನ್ನು ಮತ್ತೆ ಅನುಸರಿಸುವ ಹೆಚ್ಚಿನ ಸಂಭವನೀಯತೆಯಿದೆ ಮತ್ತು ಅದೇ ರೀತಿ ನಾನು ಪ್ರೊಫೆಸರ್ ಅನ್ನು ಅನುಸರಿಸಿದರೆ ಬಹುಶಃ ಪ್ರೊಫೆಸರ್ ನನ್ನನ್ನು ಹಿಂಬಾಲಿಸುವುದು ಹೆಚ್ಚಿನ ಸಂಭವನೀಯತೆಯಿದೆ ಟ್ವಿಟರ್ ನಲ್ಲಿ ಸ್ಪ್ಯಾಮ್ ನ ಸಂದರ್ಭದಲ್ಲಿ ನಾನು ನಿಮಗೆ ಕೆಲವು ಸಾಹಿತ್ಯದ ಮೂಲಕ ತಿಳಿಸಲು ನಾನು ಬಯಸುತ್ತೇನೆ ಈ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಅಂದರೆ ನಾನು ಎರಡು ಅಥವಾ ಮೂರು ಸಂಶೋಧನಾ ಫಲಿತಾಂಶಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ನಾನು ಏನು ಹೇಳ ಬಯಸುತ್ತೇನೆ ಎಂದರೆ ಲಿಂಕ್ ಕೃಷಿಯನ್ನು ಎಲ್ಲಿ ಇರಿಸಲಾಗುವುದು ಎಂಬುದರ ಸಂದರ್ಭವು ವಿಶಾಲ ಅರ್ಥದಲ್ಲಿ ಅದು ಸ್ಪ್ಯಾಮ್ ಆಗಿದೆ ಆದ್ದರಿಂದ ಸ್ಪ್ಯಾಮ್ ಕ್ಯಾಂಪೇನ್ ಗಳು ಹಿಂಗಾರುತಿಯಲ್ಲಿ ಅಮಾನತುಗೊಳಿಸಿದ ಖಾತೆಗಳು ಟ್ವಿಟರ್ ಸ್ಪ್ಯಾಮ್ ನ ವಿಶ್ಲೇಷಣೆ ಎಂಬ ಶೀರ್ಷಿಕೆಯ ಸಂಶೋಧನಾ ಪತ್ರಿಕೆ ಇಲ್ಲಿದೆ ಆದ್ದರಿಂದ ನೂರ ನಲವತ್ತ ಐದು ಸಾವಿರ ಖಾತೆಗಳನ್ನು ನಿಯಂತ್ರಿಸುವ ಐದು ಸ್ಪ್ಯಾಮ್ ಪ್ರಚಾರಗಳು ಒಂದು ಸಮಯದಲ್ಲಿ ತಿಂಗಳುಗಳವರೆಗೆ ಇರುತ್ತವೆ ಆದ್ದರಿಂದ ಏಳು ತಿಂಗಳ ಅವಧಿಯಲ್ಲಿ ವಿಚ್ಛಿದ್ರಕಾರಕ ಚಟುವಟಿಕೆಗಳಿಗಾಗಿ ಟ್ವಿಟರ್ ನಿಂದ ಅಮಾನತುಗೊಳಿಸಲಾದ ಸುಮಾರು ಒಂದು ದಶಮಾಂಶ ಒಂದು ದಶಲಕ್ಷ ಖಾತೆಗಳನ್ನು ನಾವು ಗುರುತಿಸುವ ಅಮೂರ್ತ ಆವೃತ್ತಿಯ ಝೂಮ್ ಇನ್ ಆವೃತ್ತಿ ಇಲ್ಲಿದೆ ಪ್ರಕ್ರಿಯೆಯಲ್ಲಿ ನಾವು ಒಂದು ದಶಮಾಂಶ ಎಂಟು ಶತಕೋಟಿ ಟ್ವೀಟ್ ಗಳ ಅ೦ಕಿ ಸ೦ಖ್ಯೆ ಮಾಹಿತಿ ಗುಂಪನ್ನು ಸಂಗ್ರಹಿಸುತ್ತೇವೆ ಮತ್ತು ಅದರಲ್ಲಿ ಎಂಬತ್ತು ದಶಲಕ್ಷ ಸ್ಪ್ಯಾಮ್ ಖಾತೆಗಳು ಸೇರಿದೆ ಸ್ಪ್ಯಾಮ್ ನೊಂದಿಗೆ ಬರುವ ಸಮಸ್ಯೆಯೆಂದರೆ ಅದು ಈ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಮಾತ್ರ ಹೆಚ್ಚಿಲ್ಲ ಆದರೆ ವಾಸ್ತವವಾಗಿ ಅವುಗಳು ಹೆಚ್ಚು ಕಾಲ ಉಳಿಯುತ್ತವೆ ಆದ್ದರಿಂದ ಒಂದು ಲಕ್ಷದ ನಲವತ್ತಯ್ದು ಸಾವಿರ ಖಾತೆಗಳನ್ನು ನಿಯಂತ್ರಿಸುವ ಏಳು ಸ್ಪ್ಯಾಮ್ ಅಭಿಯಾನಗಳು ಇಲ್ಲಿವೆ ಮತ್ತು ಅವು ಬಹು ತಿಂಗಳುಗಳವರೆಗೆ ಇರುತ್ತವೆ ಮತ್ತು ಅಮೂರ್ತದ ಇನ್ನೊಂದು ಭಾಗವು ಹೀಗೆ ಹೇಳುತ್ತದೆ ಟ್ವಿಟರ್ ನಿಂದ ಗುರುತಿಸಲ್ಪಟ್ಟ ಏಪತ್ತೇಳು ಪ್ರತಿಶತ ಸ್ಪ್ಯಾಮ್ ಖಾತೆಗಳನ್ನು ಅವರ ಮೊದಲ ಟ್ವೀಟ್ ನ ಒಂದು ದಿನದೊಳಗೆ ಅಮಾನತುಗೊಳಿಸಲಾಗಿದೆ ಎಂದು ನಮ್ಮ ಫಲಿತಾಂಶಗಳು ತೋರಿಸುತ್ತವೆ ಆದ್ದರಿಂದ ಇವುಗಳು ಕೆಲವು ಸಂಖ್ಯೆಗಳು ಸ್ಪ್ಯಾಮ್ ಸಂದರ್ಭದಲ್ಲಿ ಟ್ವಿಟರ್ ನಲ್ಲಿ ಏನಾಗುತ್ತಿದೆ ಎಂಬುದರ ಅರ್ಥವನ್ನು ಪಡೆಯಲು ಕೆಲವು ಇವು ಕಲ್ಪನೆಗಳಾಗಿವೆ ಇಲ್ಲಿ ಇನ್ನೊಂದು ಸಂಶೋಧನಾ ಪ್ರಬಂಧವು ಟ್ವಿಟರ್ ನಲ್ಲಿ ಸ್ಪ್ಯಾಮ್ ಸಂದರ್ಭದಲ್ಲಿ ಜನಪ್ರಿಯ ಪತ್ರಿಕೆಯಾಗಿದೆ ಆದ್ದರಿಂದ ಇದು ಸ್ಪ್ಯಾಮ್ spam ನೂರ ನಲವತ್ತು ಅಕ್ಷರಗಳು ಅಥವಾ ಕಡಿಮೆಯಲ್ಲಿ ಭೂಗತ ಹಾಗಾಗಿ ಅವರು ಕಂಡುಕೊಂಡದ್ದು ಏನೆಂದರೆ ಫಿಶಿಂಗ್ ಮಾಲ್ವೇರ್ ಮತ್ತು ಸ್ಕ್ಯಾಮ್ ಗಳನ್ನು ಸೂಚಿಸುವ ಗುಂಪಿನಲ್ಲಿ ಪೋಸ್ಟ್ ಮಾಡಲಾದ ಇಪ್ಪತ್ತೈದು ದಶಲಕ್ಷ ಯು ಆರ್ ಎಲ್ ಗಳಲ್ಲಿ ಎಂಟು ಪ್ರತಿಶತವನ್ನು ಅವರು ಕಂಡುಕೊಂಡಿದ್ದಾರೆ ಆದ್ದರಿಂದ ವಾಸ್ತವವಾಗಿ ದುರುದ್ದೇಶಪೂರಿತವಾಗಿರುವ ಬಹಳಷ್ಟು ಯು ಆರ್ ಎಲ್ ಗಳು ಇಪ್ಪತ್ತೈದು ದಶಲಕ್ಷ ಯು ಆರ್ ಎಲ್ ಗಳಲ್ಲಿ ಎಂಟು ಪ್ರತಿಶತದಷ್ಟು ಅವರು ಮಾಲ್ವೇರ್ ಫಿಶಿಂಗ್ ಸ್ಕ್ಯಾಮ್ ಗಳು ಮತ್ತು ದುರುದ್ದೇಶಪೂರಿತವಾದವುಗಳನ್ನು ಸೂಚಿಸುತ್ತಿದ್ದಾರೆ ಮತ್ತು ಕ್ಲಿಕ್ ದರವು ನಿಜವಾಗಿ ಹೆಚ್ಚಿರುವುದನ್ನು ಅವರು ಕಂಡುಕೊಂಡಿದ್ದಾರೆ ಹಾಗಾಗಿ ಈ ಹಿಂದೆ ಇಮೇಲ್ ಸ್ಪ್ಯಾಮ್ ಗಾಗಿ ವರದಿ ಮಾಡಲಾದ ಕಡಿಮೆ ದರಗಳಿಗೆ ಹೋಲಿಸಿದರೆ ಶೂನ್ಯ ದಶಮಾಂಶ ಒಂದು ಮೂರು ಪ್ರತಿಶತದಷ್ಟು ದರದ ಮೂಲಕ ಸ್ಪ್ಯಾಮ್ ಪುಟಗಳನ್ನು ಭೇಟಿ ಮಾಡಲು ಬಳಕೆದಾರರನ್ನು ಒತ್ತಾಯಿಸಲು ಟ್ವಿಟರ್ ಹೆಚ್ಚು ಯಶಸ್ವಿ ವೇದಿಕೆಯಾಗಿದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ನೀವು ಇಮೇಲ್ ಅನ್ನು ಪಡೆದರೆ ದಯವಿಟ್ಟು ಹತ್ತು ಶೇಕಡಾ ರಿಯಾಯಿತಿಯೊಂದಿಗೆ ಉತ್ಪನ್ನವನ್ನು ಖರೀದಿಸಲು ಈ ಸಾಲಿನ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತದೆ ಅಂದರೆ ನೀವು ಇಮೇಲ್ ನಲ್ಲಿ ಈ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಸಾಧ್ಯತೆ ಕಡಿಮೆ ಆದರೆ ಅದೇ ಪೋಸ್ಟ್ ಆಗಿದ್ದರೆ ನೀವು ಟ್ವಿಟರ್ ನಲ್ಲಿ ಅನುಸರಿಸುತ್ತಿರುವ ಯಾರೊಬ್ಬರಿಂದಲೂ ನೀವು ಇದನ್ನು ಪರಿಶೀಲಿಸುವ ಹೆಚ್ಚಿನ ಸಂಭವನೀಯತೆಯಿದೆ ಆದ್ದರಿಂದ ಸಾಮಾಜಿಕ ನೆಟ್ವರ್ಕ್ ಗಳ ಸಂದರ್ಭದಲ್ಲಿ ಈ ದರವು ನಿಜವಾಗಿಯೂ ಏಕೆ ಹೆಚ್ಚಾಗಿರುತ್ತದೆ ಏಕೆಂದರೆ ಈ ಪೋಸ್ಟ್ ಗಳು ನಿಮ್ಮ ಸ್ನೇಹಿತರಿಂದ ಬರುತ್ತಿವೆ ನಾವು ಮೊದಲು ಮಾತನಾಡಿದ ಅಸೋಸಿಯೇಟೆಡ್ ಪ್ರೆಸ್ ಉದಾಹರಣೆ ನಿಮಗೆ ನೆನಪಿದೆ ಅಲ್ಲಿ ಪೋಸ್ಟ್ ನಲ್ಲಿ ಶ್ವೇತಭವನದ ಸ್ಫೋಟದ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಎಂದು ನಾನು ತೋರಿಸಿದೆ ಮತ್ತು ನಂತರ ಅವು ನಿಜವಾಗಿ ಭಾರಿಯಾಗುತ್ತದೆ ಏಕೆಂದರೆ ಅದು ಅಸೋಸಿಯೇಟೆಡ್ ಪ್ರೆಸ್ ನಿಂದ ಬರುತ್ತಿದೆ ಮತ್ತು ಅನೇಕ ಜನರು ಅದನ್ನು ಅನುಸರಿಸುತ್ತಿದ್ದಾರೆ ಮತ್ತು ಇದು ಪರಿಶೀಲಿಸಿದ ಖಾತೆಯಾಗಿದೆ ಆದ್ದರಿಂದ ಕ್ಲಿಕ್ ದರವು ಹೆಚ್ಚಾಗಿರುತ್ತದೆ ಮತ್ತು ಕ್ಲಿಕ್ ದರಗಳು ಹೆಚ್ಚಿರುವುದರಿಂದ ಇದು ಹೆಚ್ಚು ಹೆಚ್ಚು ಯಶಸ್ವಿ ಸ್ಪ್ಯಾಮ್ ಅಭಿಯಾನವಾಗುತ್ತದೆ ಇಲ್ಲಿ ಮೂರನೆಯದು ಮೂರನೇ ಸಂಶೋಧನೆಯು ಪತ್ತೆಹಚ್ಚುವಿಕೆಯನ್ನು ತೋರಿಸುತ್ತದೆ ಇದನ್ನು ಟ್ವಿಟ್ಟರ್ ನಲ್ಲಿ ಸ್ವಯಂಚಾಲಿತ ಚಟುವಟಿಕೆಯನ್ನು ಪತ್ತೆಹಚ್ಚುವುದು ಮತ್ತು ವಿಶ್ಲೇಷಿಸುವುದು ಎಂದು ಹೆಸರಿಸಲಾಗಿದೆ ಆದ್ದರಿಂದ ಹದಿನಾರು ಪ್ರತಿಶತದಷ್ಟು ಸಕ್ರಿಯ ಖಾತೆಗಳು ಹೆಚ್ಚಿನ ಮಟ್ಟದ ಯಾಂತ್ರೀಕೃತತೆಯನ್ನು ಪ್ರದರ್ಶಿಸುತ್ತವೆ ಎಂದು ಅದು ತೋರಿಸುತ್ತದೆ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ವಿಶೇಷವಾಗಿ ಟ್ವಿಟರ್ ನಲ್ಲಿ ಸ್ವಯಂಚಾಲಿತ ಪೋಸ್ಟ್ ಅನ್ನು ವಾಸ್ತವವಾಗಿ ಗುರುತಿಸುವ ವಿಷಯದಲ್ಲಿ ಅನೇಕ ಜನರು ಕೆಲಸ ಮಾಡುತ್ತಿದ್ದಾರೆ ಜನರು ಪ್ರಯತ್ನಿಸುವ ಮತ್ತು ಸಂಶೋಧಕರು ಪ್ರಯತ್ನಿಸಿದ ಮತ್ತು ಇತರ ಕೆಲವು ಉತ್ಪನ್ನಗಳಲ್ಲಿ ಬಳಸುತ್ತಿರುವ ಒಂದು ಸರಳ ತಂತ್ರವೆಂದರೆ ಒಬ್ಬ ಮನುಷ್ಯನಾಗಿ ನೀವು ಮತ್ತು ನಾನು ಬಹುಶಃ ಐವತ್ತು ಟ್ವೀಟ್ ಗಳು ಅಥವಾ ನಲವತ್ತೈದು ಟ್ವೀಟ್ ಗಳನ್ನು ಪೋಸ್ಟ್ ಮಾಡುತ್ತಿಲ್ಲ ಒಂದು ಬೋಟ್ ಸ್ವಯಂಚಾಲಿತ ಸೇವೆಯು ನಿಜವಾಗಿ ಅದನ್ನು ಮಾಡುತ್ತದೆ ಆದ್ದರಿಂದ ಜನರು ದಿನದ ಗಂಟೆಯ ಗ್ರಾಫ್ ಮತ್ತು ಗಂಟೆಯ ನಿಮಿಷವನ್ನು ಹಾಕಿದರೆ ಎಕ್ಸ್ ಅಕ್ಷವು ಗಂಟೆಯ ನಿಮಿಷವಾಗಿರಬಹುದು ವೈ ಅಕ್ಷವು ದಿನದ ಗಂಟೆಯಾಗಿರಬಹುದು ಮತ್ತು ನೀವು ಅವುಗಳನ್ನು ಫ್ಲೋಟ್ ಮಾಡಿದರೆ ಅವು ಪರಸ್ಪರ ತುಂಬಾ ಹತ್ತಿರದಲ್ಲಿದ್ದರೆ ಅದು ನಿಜವಾಗಿಯೂ ಸ್ವಯಂಚಾಲಿತ ಸೇವೆಯಿಂದ ಈ ಪೋಸ್ಟ್ ಮಾಡಲಾಗಿರುವ ಹೆಚ್ಚಿನ ಸಂಭವನೀಯತೆಯಿದೆ ಹದಿನಾರು ಪ್ರತಿಶತ ಸಕ್ರಿಯ ಖಾತೆಗಳು ಉನ್ನತ ಮಟ್ಟದ ಸಮನ್ವಯವನ್ನು ಪ್ರದರ್ಶಿಸುತ್ತವೆ ಬ್ರೌಸರ್ ಮೂಲಕ ಪ್ರತ್ಯೇಕವಾಗಿ ಪ್ರಕಟಿಸಲು ಕಂಡುಬರುವ ಹನ್ನೊಂದು ಪ್ರತಿಶತ ಖಾತೆಗಳು ವಾಸ್ತವವಾಗಿ ನವೀಕರಣಗಳ ಮೂಲವನ್ನು ವಂಚಿಸುವ ಸ್ವಯಂಚಾಲಿತ ಖಾತೆಗಳಾಗಿವೆ ಎಂದು ಅವರು ಕಂಡುಕೊಂಡಿದ್ದಾರೆ ಅದು ಆಸಕ್ತಿದಾಯಕವಾಗಿದೆ ಈಗ ಇದು ಕೇವಲ ಸ್ಪ್ಯಾಮ್ ಮಾಡಲಾದ ವಿಷಯವಲ್ಲ ಇದು ಮೂಲದ ವಂಚನೆಯಾಗಿದೆ ಪೋಸ್ಟ್ ಅನ್ನು ಹೇಗೆ ಮಾಡಲಾಗಿದೆ ಆದ್ದರಿಂದ ನಾವು ಉತ್ತರಿಸಲು ಹೊರಟಿರುವ ನಿರ್ದಿಷ್ಟ ಪ್ರಶ್ನೆಗಳಲ್ಲಿ ನಾವು ಏನು ನೋಡಲಿದ್ದೇವೆ ಎಂದರೆ 2009 ರಲ್ಲಿ ಸಂಗ್ರಹಿಸಲಾದ ಟ್ವಿಟರ್ ನ ಸಂಪೂರ್ಣ ಅ೦ಕಿ ಸ೦ಖ್ಯೆ ಮಾಹಿತಿ ಗುಂಪನ್ನು ಬಳಸಿಕೊಂಡು ಮಾಡಿದ ಸಂಶೋಧನೆಯನ್ನು ನಾವು ನಿಜವಾಗಿಯೂ ನೋಡಲಿದ್ದೇವೆ ಐವತ್ತ್ನಾಲ್ಕು ದಶಲಕ್ಷ ಬಳಕೆದಾರರು ಬಳಕೆದಾರರ ಸಂಖ್ಯೆ ಸಂಪರ್ಕಗಳು ಮತ್ತು ಪ್ರಾಯಶಃ ನೀವು ಈ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಬೇಕಾದ ಮೂಲಸೌಕರ್ಯದಿಂದಾಗಿ ಇಂದು ಅದರ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸುವುದು ತುಂಬಾ ಕಷ್ಟಕರವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ 2009 ರಲ್ಲಿ ಐವತ್ತನಾಲ್ಕು ದಶಲಕ್ಷ ಬಳಕೆದಾರರು ಬಳಕೆದಾರರ ನಡುವೆ ಒಂದು ದಶಮಾಂಶ ಒಂಬತ್ತು ಶತಕೋಟಿ ಲಿಂಕ್ ಗಳು ಮತ್ತು ಇದು ಟ್ವಿಟರ್ ನಲ್ಲಿ ಗುಂಪು ಮಾಡಿದ ಅ೦ಕಿ ಸ೦ಖ್ಯೆ ಮಾಹಿತಿಯ ಅತಿದೊಡ್ಡ ಗುಂಪುಗಳಲ್ಲಿ ಬಹುಶಃ ಒಂದಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅನುಯಾಯಿಗಳು ಮತ್ತು ಕೆಳಗಿನವುಗಳ ವ್ಯಾಖ್ಯಾನವನ್ನು ಹೇಗೆ ಬಳಸಲಾಗುತ್ತದೆ ಎಂದರೆ ಎ ಮತ್ತು ಬಿ ಎ ಮತ್ತು ಬಿ ನಡುವೆ ಲಿಂಕ್ ಇದ್ದರೆ ಮತ್ತು ಬಿ ನಿಂದ ಎ ಗೆ ಹೋದರೆ ಅವುಗಳನ್ನು ಅದರ ಕಡೆಗೆ ಗುರುತಿಸಲಾಗುತ್ತದೆ ನಂತರ ಬಿ ಎ ಆಗಿದೆ ಬಿ ಯ ಅನುಯಾಯಿ ಮತ್ತು ಬಿ ಎ ಯ ಅನುಯಾಯಿ ದೋಷವು ಬದಿಯಲ್ಲಿರುವ ಅದರ ಕಡೆಗೆ ಗುರುತಿಸುತ್ತದೆ ಆದ್ದರಿಂದ ಇದು ಬಿ ಇದು ಎ ಯ ಅನುಯಾಯಿಯಾಗಿದೆ ಮತ್ತು ಎ ಅನ್ನು ಬಿ ಯ ಕೆಳಗಿನವು ನಾವು ಟ್ವಿಟರ್ ಎಂದರೇನು ಮೂಲಭೂತ ಪರಿಭಾಷೆಗಳು ಕೋರ್ಸ್ ನ ಆರಂಭದಲ್ಲಿಯೇ ಮಾತನಾಡಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅದು ನಿಮಗಾಗಿ ಅನುಯಾಯಿ ಮತ್ತು ಅನುಸರಣೆಯಾಗಿದೆ ಮತ್ತು ಕೆಳಗಿನ ಗ್ರಾಫ್ ನಲ್ಲಿ ಸ್ಪ್ಯಾಮ್ ಟಾರ್ಗೆಟ್ ಗಳ ಕುರಿತು ಮಾತನಾಡುತ್ತಾರೆ ಅದು ಸ್ಪ್ಯಾಮ್ ಅನ್ನು ಕಳುಹಿಸುವ ಗುರಿಗಳು ಉದ್ದೇಶಿತ ಅನುಯಾಯಿ ಮತ್ತು ಸ್ಪ್ಯಾಮ್ ಅನುಯಾಯಿಗಳು ಆದ್ದರಿಂದ ಬಿ ಮತ್ತು ಸಿ ಮೂಲತಃ ನಿಮಗೆ ಸ್ಪ್ಯಾಮ್ ಅನುಯಾಯಿಗಳನ್ನು ತೋರಿಸುತ್ತಿದೆ ಅವುಗಳು ಎಸ್ ಅನ್ನು ಅನುಸರಿಸಲಿವೆ ಮತ್ತು ಎ ಮತ್ತು ಬಿ ಅವರು ಎಸ್ ನಿಂದ ಸ್ಪ್ಯಾಮ್ ಪಡೆಯಲಿರುವ ಸ್ಪ್ಯಾಮ್ ಗುರಿಗಳಾಗಿವೆ ಆದ್ದರಿಂದ ನಿಯಮಗಳು ಅನುಯಾಯಿಗಳಾಗಿರುತ್ತವೆ ಅನುಸರಿಸುತ್ತವೆ ಸಮಯವನ್ನು ಕಳೆಯಲು ಹೋಗುವ ಸ್ಪ್ಯಾಮ್ ಗುರಿಗಳು ಸ್ಪ್ಯಾಮ್ ಅನುಯಾಯಿಗಳು ಅವು ಅನುಸರಿಸುತ್ತಿರುವವುಗಳು ಬಿ ಮತ್ತು ಸಿ ಆಗಿರುವ ಮೂಲ ಅಥವಾ ಅದರ ಬಿ ಗೆ ಸಮನಾಗಿರುತ್ತದೆ ಮತ್ತು ಗ್ರಾಫ್ ಸ್ಪ್ಯಾಮ್ ಅನುಯಾಯಿಗಳ ಮೊದಲ ಭಾಗ ಮತ್ತು ಸಹಜವಾಗಿ ಉದ್ದೇಶಿತ ಅನುಯಾಯಿ ಮತ್ತು ಅದು ಅರ್ಥಪೂರ್ಣವಾಗಿದೆ ಆದ್ದರಿಂದ ಅವರು ರಚಿಸಿದ್ದು ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಖಾತೆಗಳನ್ನು ಆಗಸ್ಟ್ 2009 ರಿಂದ ಫೆಬ್ರವರಿ 2011 ರ ಈ ಅವಧಿಯ ಮಧ್ಯಂತರದಲ್ಲಿ ಅಮಾನತುಗೊಳಿಸಲಾಗಿದೆ ಸ್ಪ್ಯಾಮ್ ಚಟುವಟಿಕೆ ಸಹಜವಾಗಿ ಈ ಖಾತೆಗಳನ್ನು ಅಮಾನತುಗೊಳಿಸಲಾಗಿದೆ ಏಕೆಂದರೆ ಹೆಚ್ಚಿನ ಸ್ಪ್ಯಾಮ್ ಚಟುವಟಿಕೆ ಮತ್ತು ಲಾಗಿನ್ ಚಟುವಟಿಕೆ ಏಕೆಂದರೆ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಖಾತೆಗೆ ಲಾಗಿನ್ ಆಗದಿದ್ದರೆ ಟ್ವಿಟರ್ ವಾಸ್ತವವಾಗಿ ನಿಮ್ಮ ಖಾತೆಯನ್ನು ಅಮಾನತುಗೊಳಿಸಬಹುದು ನಲವತ್ತೊಂದು ಸಾವಿರದ ಮುನ್ನೂರ ಐವತ್ತೆರಡು ಅಮಾನತುಗೊಳಿಸಿದ ಖಾತೆಗಳು ಕನಿಷ್ಠ ಒಂದು ಕಪ್ಪುಪಟ್ಟಿ ಯು ಆರ್ ಎಲ್ ಅನ್ನು ಬಿಟ್ಲಿ ಅಥವಾ ಟೈನಿ ಯು ಆರ್ ಎಲ್ ನಿಂದ ಸಂಕ್ಷಿಪ್ತಗೊಳಿಸಲಾಗಿದೆ ಆದ್ದರಿಂದ ಬಿಟ್ಲಿ ಟೈನಿ ಯು ಆರ್ ಎಲ್ ಎಂಬ ಯು ಆರ್ ಎಲ್ ಶಾರ್ಟ್ನರ್ ಗಳ ಒಂದು ಗುಂಪು ಇದೆ ನಿಮ್ಮಲ್ಲಿ ಕೆಲವರು ಇದನ್ನು ಬಳಸಿರಬಹುದು ಇಲ್ಲದಿದ್ದರೆ ದಯವಿಟ್ಟು ಅವುಗಳನ್ನು ನೋಡಿ ಯು ಆರ್ ಎಲ್ ಶಾರ್ಟ್ನರ್ ಗಳ ಕಲ್ಪನೆಯೆಂದರೆ ನೀವು ದೀರ್ಘ ಯು ಆರ್ ಎಲ್ ಅನ್ನು ಹಂಚಿಕೊಳ್ಳಲು ಬಯಸಿದರೆ ವಿಶೇಷವಾಗಿ ಸಾಮಾಜಿಕ ನೆಟ್ವರ್ಕ್ಗಳ ಪ್ರಭಾವ ಸಾಮಾಜಿಕ ನೆಟ್ವರ್ಕ್ಗಳ ಬೆಳವಣಿಗೆಯಿಂದಾಗಿ ಈ ರೀತಿಯ ಯು ಆರ್ ಎಲ್ ಶಾರ್ಟ್ನರ್ ಗಳು ನಿಜವಾಗಿಯೂ ಬಹಳ ಜನಪ್ರಿಯವಾಗಿವೆ ಏಕೆಂದರೆ ನಾನು ಇದನ್ನು ಮಾಡಲು ಬಯಸಿದಾಗ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿ ಇದು ಕೇವಲ ನೂರ ನಲವತ್ತು ಅಕ್ಷರಗಳನ್ನು ಹೊಂದಿದೆ ನಾನು ಯು ಆರ್ ಎಲ್ ಅನ್ನು ಪೋಸ್ಟ್ ಮಾಡಲು ನಿಜವಾಗಿಯೂ ಸಾಕಷ್ಟು ಜಾಗವನ್ನು ಕಳೆಯಲು ಬಯಸುವುದಿಲ್ಲ ಬದಲಿಗೆ ನಾನು ಅದನ್ನು ಯು ಆರ್ ಎಲ್ ಶಾರ್ಟ್ನರ್ ಗೆ ಕಳುಹಿಸುತ್ತೇನೆ ಅದು ನೂರರಂತೆ ಇದ್ದರೆ ಲಿಂಕ್ ಅನ್ನು ಕಡಿಮೆ ಮಾಡುತ್ತದೆ ಅಕ್ಷರಗಳನ್ನು ಇದು ನನಗೆ ಬಿಟ್ಲಿ ಬಿಟ್ಲಿ ಡಾಟ್ ಕಾಮ್ bitly com ಸ್ಲ್ಯಾಷ್ ಆರು ಅಥವಾ ಎಂಟು ಅನನ್ಯ ಅಕ್ಷರಗಳನ್ನು ನೀಡುತ್ತದೆ ಅದು ನನ್ನನ್ನು ನಿಜವಾದ ಜಾಲತಾಣಕ್ಕೆ ಮರುನಿರ್ದೇಶಿಸುತ್ತದೆ ಆದ್ದರಿಂದ ನಲವತ್ತೊಂದು ಸಾವಿರ ಅಮಾನತುಗೊಳಿಸಿದ ಖಾತೆಗಳು ಕನಿಷ್ಠ ಒಂದು ಯು ಆರ್ ಎಲ್ ಅನ್ನು ಪೋಸ್ಟ್ ಮಾಡಿ ಅದನ್ನು ವಾಸ್ತವವಾಗಿ ಸಂಕ್ಷಿಪ್ತಗೊಳಿಸಲಾಗಿದೆ ನಾವು ಕೇವಲ ಸ್ಪ್ಯಾಮ್ ಅನ್ನು ನೋಡೋಣ ನೀವು ಪರಿಭಾಷೆಯನ್ನು ನೆನಪಿಸಿಕೊಂಡರೆ ಸ್ಪ್ಯಾಮ್ ಗುರಿಗಳು ಸ್ಪ್ಯಾಮ್ ಅನುಯಾಯಿಗಳು ಸಂಪೂರ್ಣ ಅನುಯಾಯಿಗಳು ಆದ್ದರಿಂದ ಕೆಳಗಿನ ಸ್ಪ್ಯಾಮ್ ಗುರಿ ಅನುಯಾಯಿಗಳ ಸಂಖ್ಯೆ ಕೆಳಭಾಗದಲ್ಲಿರುವ ವೆನ್ ರೇಖಾಚಿತ್ರವು ನಿಮಗೆ ಸ್ಪ್ಯಾಮ್ ಗುರಿಗಳು ಸುಮಾರು ಹದಿಮೂರು ದಶಲಕ್ಷ ಉದ್ದೇಶಿತ ಅನುಯಾಯಿಗಳು ಸುಮಾರು ಒಂದು ದಶಲಕ್ಷ ಮತ್ತು ಸ್ಪ್ಯಾಮ್ ಅನುಯಾಯಿಗಳು ಸುಮಾರು ಇನ್ನೂರ ನಲವತ್ತೆಂಟು ಸಾವಿರ ಎಂಬತ್ತು ಎಂದು ತೋರಿಸುತ್ತದೆ ಎರಡು ಪ್ರತಿಶತ ಸ್ಪ್ಯಾಮ್ ಅನುಯಾಯಿಗಳು ಸ್ಪ್ಯಾಮ್ ಗುರಿಗಳೊಂದಿಗೆ ಅತಿಕ್ರಮಿಸುತ್ತಾರೆ ಅದು ಅನುಯಾಯಿಗಳು ಸ್ಪ್ಯಾಮ್ ಅನುಯಾಯಿಗಳು ಕೆಲವು ಖಾತೆಗಳನ್ನು ಅನುಸರಿಸಲು ಹೊರಟಿರುವವರು ವಾಸ್ತವವಾಗಿ ಸ್ಪ್ಯಾಮ್ ಗುರಿಗಳ ಭಾಗವಾಗಿದ್ದಾರೆ ಸ್ಪ್ಯಾಮ್ ಅನುಯಾಯಿಗಳಲ್ಲಿ ಎಂಭತ್ತೆರಡು ಪ್ರತಿಶತ ಸ್ಪ್ಯಾಮ್ ಗುರಿಗಳೊಂದಿಗೆ ಅತಿಕ್ರಮಣ ಆಗುತ್ತಾರೆ ಹಾಗಾದರೆ ಉತ್ತಮ ಮಾರ್ಗ ಯಾವುದು ಆದ್ದರಿಂದ ಇಲ್ಲಿ ವಾಸ್ತವವಾಗಿ ಇದು ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ನೋಡುವ ಒಂದು ಆಸಕ್ತಿದಾಯಕ ಮಾರ್ಗವಾಗಿದೆ ಆದ್ದರಿಂದ ಇದು ಸಂಚಿತವಾಗಿದೆ ಸಿಡಿಎಫ್ ಇದು ವಾಸ್ತವವಾಗಿ ಎಕ್ಸ್ ಅಕ್ಷದಲ್ಲಿ ನೋಡ್ ಶ್ರೇಣಿಯನ್ನು ಮತ್ತು ವೈ ಅಕ್ಷದಲ್ಲಿ ಸ್ಪ್ಯಾಮರ್ ಗಳ ಸಂಚಿತ ಸಂಖ್ಯೆಯನ್ನು ತೋರಿಸುತ್ತದೆ ಇದರಿಂದ ನೀವು ನಿಜವಾಗಿಯೂ ಸೆಳೆಯಬಹುದಾದ ಕೆಲವು ಆಸಕ್ತಿದಾಯಕ ತೀರ್ಮಾನಗಳಿವೆ ಅಂದರೆ ಪೇಜ್ರ್ಯಾಂಕ್ ನ ಪ್ರಕಾರ ಅಗ್ರ ಕೆ ಒಳಗೆ ಸ್ಥಾನ ಪಡೆದ ಸ್ಪ್ಯಾಮರ್ ಗಳ ಸಂಖ್ಯೆ ಬಳಕೆದಾರರ ಶ್ರೇಣಿಗೆ ಅನುಗುಣವಾಗಿ ಇದನ್ನು ಶ್ರೇಣೀಕರಿಸಲಾಗಿದೆ ಆದ್ದರಿಂದ ಮೊದಲ ಹತ್ತುಸಾವಿರ ಬಳಕೆದಾರರಲ್ಲಿ ಏಳು ಸ್ಪ್ಯಾಮರ್ ಗಳು ಇದ್ದಾರೆ ಎಂದು ನೀವು ನೋಡಿದರೆ ಇದರ ಅರ್ಥವೇನು ಇದರರ್ಥ ನೀವು ನಿಜವಾಗಿಯೂ ಟ್ವಿಟರ್ ನ ಎಲ್ಲಾ ಬಳಕೆದಾರರ ಶ್ರೇಣಿಯನ್ನು ಪಟ್ಟಿ ಮಾಡಿದರೆ ಅನುಯಾಯಿಗಳನ್ನು ನೋಡಿ ಆ ಅನುಯಾಯಿಗಳ ಇನ್ ಡಿಗ್ರಿ ಗಳಲ್ಲಿ ಪೇಜ್ರ್ಯಾಂಕ್ ಆಗಿರುವ ನೋಡ್ ಶ್ರೇಣಿಯನ್ನು ನೋಡಿ ನೀವು ನಿಜವಾಗಿ ಹತ್ತು ಸಾವಿರ ಬಳಕೆದಾರರಲ್ಲಿ ಏಳು ಸ್ಪ್ಯಾಮರ್ ಗಳನ್ನು ಮತ್ತು ಮೊದಲ ಒಂದು ದಶಲಕ್ಷ ಬಳಕೆದಾರರಲ್ಲಿ ಒಂದು ಲಕ್ಷದೊಳಗೆ ಮುನ್ನೂರ ನಾಲ್ಕು ಮತ್ತು ಎರಡು ಸಾವಿರದ ನೂರ ಮೂವತ್ತೊಂದು ಬಳಕೆದಾರರನ್ನು ನೋಡಬಹುದು ಅಂದರೆ ನೀವು ಹತ್ತು ಲಕ್ಷ ಬಳಕೆದಾರರನ್ನು ತೆಗೆದುಕೊಂಡರೆ ಪೇಜ್ರ್ಯಾಂಕ್ ನೊಂದಿಗೆ ಅಗ್ರ ಹತ್ತು ಲಕ್ಷ ಬಳಕೆದಾರರು ಇನ್ ಡಿಗ್ರಿ ಹೆಚ್ಚಿನದರೊಂದಿಗೆ ಅವುಗಳನ್ನು ಪಟ್ಟಿ ಮಾಡಿ ಈ ಹತ್ತು ಲಕ್ಷ ಬಳಕೆದಾರರಲ್ಲಿ ಎರಡು ಸಾವಿರ ಬಳಕೆದಾರರು ವಾಸ್ತವವಾಗಿ ಸ್ಪ್ಯಾಮರ್ ಗಳು ಸರಿ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಸ್ಪ್ಯಾಮರ್ ಗಳು ನಿಜವಾಗಿಯೂ ಬಹಳ ಜನಪ್ರಿಯವಾಗಿದ್ದಾರೆ ಎಂಬುದು ನಿಮಗೆ ತಿಳಿದಿರುವ ಅರ್ಥವನ್ನು ನೀಡುತ್ತದೆ ಇದು ಮೂಲಭೂತವಾಗಿ ಈ ಬಳಕೆದಾರರು ಹೆಚ್ಚಿನ ಇನ್ ಡಿಗ್ರಿ ಯನ್ನು ಹೊಂದಿದ್ದಾರೆಂದು ತೋರಿಸುತ್ತದೆ ಇದು ನಾವು ಲಿಂಕ್ ಕೃಷಿಯನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿರುವ ಸಮಸ್ಯೆಯ ಸಂದರ್ಭವಾಗಿದೆ ಅದರೊಂದಿಗೆ ನಾನು ಆರನೇ ವಾರದ ಎರಡನೇ ಭಾಗವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ನಾನು ಶೀಘ್ರದಲ್ಲೇ ಉಳಿದ ಫಲಿತಾಂಶಗಳು ಮತ್ತು ವಿಶ್ಲೇಷಣೆಯೊಂದಿಗೆ ಮುಂದುವರಿಯುತ್ತೇನೆ